ಆದ್ದರಿಂದ ಈ ಡೆಮೊದಲ್ಲಿ ವಾಸ್ತವವಾಗಿ ಒಂದು ಸೂಚನೆಯನ್ನು ಬಿಟ್ಟು ಬಿಡಲು ಸ್ಟಾಕ್ ಅನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸಬಹುದು ಎಂಬುದನ್ನು ತೋರಿಸುತ್ತದೆ ಈ ಡೆಮೊ ಮತ್ತು ಮೂಲ ಕೋಡ್ ವಾಸ್ತವವಾಗಿ ವರ್ಚುವಲ್ ಬಾಕ್ಸ್ ನಲ್ಲಿ ಇದ್ದು ಅದನ್ನು ನೀವು ನಿಜವಾಗಿಯೂ ಡೌನ್ಲೋಡ್ ಮಾಡಬಹುದು ಆದ್ದರಿಂದ ನೀವು ಇದನ್ನು ಹಿಂದಿನ ಡೆಮೊಗಳೊಂದಿಗೆ ವಾರ 0 ಮತ್ತು ವಾರ 1 ದರಲ್ಲಿ ಮಾಡಿರಬೇಕು ಆದ್ದರಿಂದ ಈ ಡೆಮೊವನ್ನು ಪ್ರಾರಂಭಿಸೋಣ ಆದ್ದರಿಂದ ಡೆಮೊ ಈ ನಿರ್ದಿಷ್ಟ ಡೈರೆಕ್ಟರಿಯಲ್ಲಿ ಇದೆ nptel codes module1 ಮತ್ತು ಇದು ಈ C ಕೋಡ್ಗೆ ಅನುರೂಪವಾಗಿದೆ skipinstruction c ಆದ್ದರಿಂದ ಈ ನಿರ್ದಿಷ್ಟ C ಕೋಡ್ ಅನ್ನು ತೆರೆಯಲು ಮತ್ತು ಇಲ್ಲಿ ತೆರೆಯಲು ಅವಕಾಶ ಮಾಡಿಕೊಡಿ ಮತ್ತು ನಾವು ನೋಡುವುದು ಎರಡು ಕಾರ್ಯಗಳು ಒಂದು ಕಾರ್ಯವು ಮೂರು ನಿಯತಾಂಕಗಳನ್ನು ತೆಗೆದುಕೊಳ್ಳುತ್ತದೆ a b ಮತ್ತು c ಮತ್ತು ಇದು ಬಫರ್ನಲ್ಲಿ ಕೆಲವು ಸರಳ ಕುಶಲತೆಯನ್ನು ಮಾಡುತ್ತದೆ ಮುಂದೆ ನಾವು ನೋಡುವ ಮುಖ್ಯ ಕಾರ್ಯವೆಂದರೆ ನೀವು ಸ್ಥಳೀಯ ವೇರಿಯಬಲ್ x ಅನ್ನು ಹೊಂದಿದ್ದು ಅದು ಶೂನ್ಯ ಮೌಲ್ಯವನ್ನು ಹೊಂದಿದೆ ನಂತರ 1 2 ಮತ್ತು 3 ನಿಯತಾಂಕಗಳನ್ನು ಹೊಂದಿರುವ ಕಾರ್ಯಕ್ಕೆ ಆಹ್ವಾನವಿದೆ ಮತ್ತು ನಂತರ x 1 ನೊಂದಿಗೆ ಒಂದು ಹೇಳಿಕೆಯಿದೆ ಮತ್ತು ನಂತರ printf"Value of X is dn"x ಇರುತ್ತದೆ ಈ ಸಮಯದಲ್ಲಿ ನೀವು ನಿಜವಾಗಿಯೂ ಮಾಡಲು ಬಯಸುವ ಒಂದು ವಿಷಯವೆಂದರೆ ಈ ನಿರ್ದಿಷ್ಟ ಕಾರ್ಯಕ್ರಮದ ಔಟ್ಪುಟ್ ಏನೆಂದು ಊಹಿಸುವುದು ಆದ್ದರಿಂದ ನಾವು ಅದನ್ನು ನಿಜವಾಗಿಯೂ ನೋಡೋಣ ಆದ್ದರಿಂದ x ಇಲ್ಲಿ ಒಂದಕ್ಕೆ ಸಮನಾಗಿರುವುದರಿಂದ ಪರದೆಯ ಮೇಲೆ ಮುದ್ರಿಸಬಹುದಾದ ಸಾಧ್ಯತೆ ಎಂದರೆ x ನ ಮೌಲ್ಯ 1 ಎಂದು ಊಹಿಸಬಹುದು ಆದ್ದರಿಂದ ವಾಸ್ತವವಾಗಿ ಏನಾಗುತ್ತದೆ ಎಂದು ನೋಡೋಣ ಮೊದಲು ನಾವು make clean ಮತ್ತು ನಂತರ make ಮತ್ತು ನಾವು ಕಾರ್ಯಗತಗೊಳಿಸಬಹುದಾದ skip instruction ಅನ್ನು ಪಡೆಯುತ್ತೇವೆ ಈಗ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಚಲಾಯಿಸಿದಾಗ ನಾವು ನೋಡುವುದು ನಾವು x ನ ಮೌಲ್ಯವನ್ನು ಶೂನ್ಯ ಎಂದು ಪಡೆಯುವುದು ವಾಸ್ತವವಾಗಿ x 1 ನ ಈ ಸಂಪೂರ್ಣ ವಿಷಯವನ್ನು ಕಾರ್ಯಗತಗೊಳಿಸಲಾಗಿಲ್ಲ ಬದಲಾಗಿ x ಗೆ ಏನಾಯಿತು ಎಂದರೆ ಅದು ಈ ನಿರ್ದಿಷ್ಟ ಹೇಳಿಕೆಗೆ ಅನುಗುಣವಾದ ಶೂನ್ಯ ಮೌಲ್ಯವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಆದ್ದರಿಂದ ಇದು ಸಹಜವಾಗಿ ಸಾಕಷ್ಟು ಅರ್ಥಗರ್ಭಿತವಾಗಿದೆ ಮತ್ತು ಏನನ್ನು ನಿರೀಕ್ಷಿಸಲಾಗುವುದಿಲ್ಲ ಮತ್ತು ವಾಸ್ತವವಾಗಿ ಏನಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಈ ನಿರ್ದಿಷ್ಟ ಕಾರ್ಯಕ್ಕೆ ಹೋಗಬೇಕಾಗುತ್ತದೆ ಆದ್ದರಿಂದGDB ಮೂಲಕ ಈ ಕಾರ್ಯವನ್ನು ನಾವು ಅರ್ಥಮಾಡಿಕೊಳ್ಳುವ ಮಾರ್ಗವಾಗಿದೆ ಆದ್ದರಿಂದ ಇದಕ್ಕಾಗಿ GDB ಯನ್ನು ಚಲಾಯಿಸೋಣ ಆದ್ದರಿಂದ ನಾವು gdb skipinstruction ಅನ್ನು ಚಲಾಯಿಸುತ್ತೇವೆ ಮತ್ತು ನಾವು ಪ್ರೋಗ್ರಾಂನ ವಿವಿಧ ವಿಷಯಗಳನ್ನು ಪಟ್ಟಿ ಮಾಡುವ ಮೊದಲು ನಾವು ನೋಡಿದಂತೆ ಮತ್ತು ನಾವು ಇಲ್ಲಿ ಬ್ರೇಕ್ ಪಾಯಿಂಟ್ ಅನ್ನು ಸೆಟ್ ಸಂಖ್ಯೆ 14 ರಲ್ಲಿ ಹೇಳಬಹುದು ಆದ್ದರಿಂದ ಲೈನ್ ಸಂಖ್ಯೆ 14 ಅನುರೂಪವಾಗಿದೆ ಈ ನಿರ್ದಿಷ್ಟ ಕಾರ್ಯಕ್ಕೆ ಕರೆ ಆಗಿದೆ ಹಿಂದಿನ ವೀಡಿಯೊದಲ್ಲಿ ನಾವು ನೋಡಿದಂತೆ ಈಗ ನಾವು ಅದನ್ನು ಚಲಾಯಿಸಿದಾಗ ಪ್ರೋಗ್ರಾಂ ಮುಖ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಲೈನ್ ಸಂಖ್ಯೆ 14 ರ ಬ್ರೇಕ್ ಪಾಯಿಂಟ್ನಿಂದಾಗಿ ನಿಲ್ಲುತ್ತದೆ ಆದ್ದರಿಂದ ಬ್ರೇಕ್ ಪಾಯಿಂಟ್ ಹೊಡೆದಿದೆ ಮತ್ತು ಎಕ್ಸಿಕ್ಯುಷನ್ ನಿಂತಿದೆ ಕಾರ್ಯವನ್ನು ಆಹ್ವಾನಿಸುವ ಮೊದಲು ಇದಾಗಿದೆ ಈಗ ನಾವು ನಿಜವಾಗಿ x ನ ಮೌಲ್ಯವನ್ನು ನೋಡಬಹುದು ಮತ್ತು x ನ ಮೌಲ್ಯವು ಶೂನ್ಯವಾಗಿರುತ್ತದೆ ಆದ್ದರಿಂದ ನಾವು ಏನನ್ನಾದರೂ ಮಾಡಬಹುದು gdb info locals ಮತ್ತು ಇದು x ನ ಮೌಲ್ಯವನ್ನು ಸೊನ್ನೆಗೆ ಸಮನಾಗಿರುತ್ತದೆ ಏಕೆಂದರೆ x ಅನ್ನು ಸಾಲು ಸಂಖ್ಯೆ 13 ರಲ್ಲಿ ಶೂನ್ಯ ಎಂದು ಆರಂಭಿಸಲಾಗಿದೆ ಈಗ ನಾವು ಈ ಕಾರ್ಯಕ್ರಮದ ಮೂಲಕ ಒಂದೇ ಹಂತಕ್ಕೆ ಹೋಗೋಣ ಮತ್ತು ಕಾರ್ಯದಲ್ಲಿ ನಿಜವಾಗಿ ಏನಾಗುತ್ತಿದೆ ಎಂದು ನೋಡೋಣ ಆದ್ದರಿಂದ ಮೊದಲು ನಾವು ಮುಂದಿನ ಸಾಲನ್ನು ಆವಾಹಿಸುವ ಮೊದಲು ವಿವಿಧ ಪ್ರಮುಖ ರಿಜಿಸ್ಟರ್ಗಳ ವಿಷಯಗಳನ್ನು ಮುದ್ರಿಸೋಣ ಆದ್ದರಿಂದ ನಾವು ಮೊದಲು ನೋಡಿದಂತೆ ಸೂಚನಾ ಪಾಯಿಂಟರ್ನ ವಿಷಯಗಳು 8048449 ಆಗಿದೆ ಇದು ಮೂಲಭೂತವಾಗಿ ಕರೆ ಮಾಡಲು ಕಾರ್ಯನಿರ್ವಹಿಸುವ ಸ್ಥಳವಾಗಿದೆ ನಾವು ಸ್ಟಾಕ್ ಪಾಯಿಂಟರ್ ಮತ್ತು ಬೇಸ್ ಪಾಯಿಂಟರ್ ಅನ್ನು ಹೊಂದಿದ್ದೇವೆ ಅದು ಮುಖ್ಯ ಕಾರ್ಯಕ್ಕೆ ಅನುಗುಣವಾದ ಫ್ರೇಮ್ ಅನ್ನು ಸೂಚಿಸುತ್ತದೆ ಈಗ ನಾನು ಇದಕ್ಕೆ ಸಂಬಂಧಿಸಿದ ಒಂದೇ ಸೂಚನೆಯನ್ನು ಕಾರ್ಯಗತಗೊಳಿಸಿದರೆ ಏನಾಗುತ್ತದೆ ಎಂದು ನಾವು ನೋಡಬಹುದು ಈ ನಿರ್ದಿಷ್ಟ ಹಂತದಲ್ಲಿ ನಾವು ಸ್ಟಾಕ್ ಮೇಲೆ ವಿವಿಧ ವಾದಗಳನ್ನು ತಳ್ಳುತ್ತಿದ್ದೇವೆ ಮತ್ತು ಇದನ್ನು ನಾವು ಮೊದಲು ನೋಡಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಹೆಚ್ಚು ಸಮಯ ಕಳೆಯಬೇಕಾಗಿಲ್ಲ ಮತ್ತು ಅಂತಿಮವಾಗಿ ಈ ಸಾಲಿನಿಂದಾಗಿ ಕಾರ್ಯವನ್ನು ಆಹ್ವಾನಿಸಲಾಗುತ್ತದೆ ಮತ್ತು ಕಾರ್ಯಗತಗೊಳಿಸುವಿಕೆಯನ್ನು ಕಾರ್ಯಕ್ಕೆ ವರ್ಗಾಯಿಸಲಾಗಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಕಾರ್ಯವನ್ನು ಡಿಸ್ಅಸೆಂಬಲ್ ಮಾಡೋಣ ಮತ್ತು ಈ ಸಮಯದಲ್ಲಿ ನಾವು EIP ESP ಮತ್ತು EBP ಎಂದು ವಿವಿಧ ರೆಜಿಸ್ಟರ್ ಗಳನ್ನು ನೋಡೋಣ ಆದ್ದರಿಂದ ನಾವು ಇಲ್ಲಿ ನೋಡುವುದೇನೆಂದರೆ ನಾವು FFFFCF20 ನಲ್ಲಿರುವ ಸ್ಟಾಕ್ ಪಾಯಿಂಟರ್ ಅನ್ನು ಹೊಂದಿದ್ದೇವೆ ಮತ್ತು ಬೇಸ್ ಪಾಯಿಂಟರ್ FFFFCF48 ನಲ್ಲಿದೆ ಏಕೆಂದರೆ ಇದು ಈಗಲೂ ಮೊದಲ ಹಂತದ ಕಾರ್ಯದಲ್ಲಿರುವುದರಿಂದ ಬೇಸ್ ಪಾಯಿಂಟರ್ ಇನ್ನೂ ಬದಲಾಗಿಲ್ಲ ಮತ್ತು ಹೊಸ ಫ್ರೇಮ್ ಅನುಗುಣವಾಗಿದೆ ಈ ಕಾರ್ಯವನ್ನು ಇನ್ನೂ ರಚಿಸಲಾಗಿಲ್ಲ ಆದ್ದರಿಂದ ನಾವು ಇನ್ನೂ ಕೆಲವು ಸೂಚನೆಗಳ ಮೂಲಕ ಒಂದೇ ಹೆಜ್ಜೆಯನ್ನಿಡೋಣ ನಾಲ್ಕು ಸೂಚನೆಗಳ ಮೂಲಕ ಒಂದೇ ಹೆಜ್ಜೆ ಮತ್ತು ಸ್ಟಾಕ್ನ ವಿಷಯಗಳನ್ನು ನೋಡೋಣ ಆದ್ದರಿಂದ ನಾವು ಹಿಂದೆ ನೋಡಿದಂತೆ ಸ್ಟಾಕ್ನ ವಿಷಯವನ್ನು ಈ ಕೆಳಗಿನಂತೆ ಪಡೆಯಬಹುದು gdb x32x esp ಆದ್ದರಿಂದ ಗಮನಿಸಬೇಕಾದ ಒಂದು ಸಂಗತಿಯೆಂದರೆ ರಿಟರ್ನ್ ವಿಳಾಸವನ್ನು ಸ್ಟಾಕ್ ಮೇಲೆ ಕರೆ ಮಾಡುವ ಕಾರ್ಯಕ್ಕೆ ಮುಖ್ಯವಾಗಿ ತಳ್ಳಬೇಕು ಆದ್ದರಿಂದ ಕರೆ ಮಾಡಿದ ತಕ್ಷಣ ಮುಂದಿನ ಸೂಚನೆಯು 0x08048454 ವಿಳಾಸವನ್ನು ಹೊಂದಿದೆ ಈಗ ನೀವು ನಿಜವಾಗಿಯೂ ಸ್ಟಾಕ್ನ ವಿಷಯಗಳನ್ನು ನೋಡಿದರೆ ನಾವು ಈಗ ಉಲ್ಲೇಖಿಸಿದ ರಿಟರ್ನ್ ವಿಳಾಸವು ಈ ಸ್ಥಳದಲ್ಲಿರುವುದನ್ನು ನಾವು ನೋಡುತ್ತೇವೆ ಇದು FFFFCF1C ಪ್ಲಸ್ 4 ವಿಳಾಸವನ್ನು ಹೊಂದಿದೆ ಅದು FFFFCF20 ಆಗಿದೆ ಆದ್ದರಿಂದ ಈ ನಿರ್ದಿಷ್ಟ ಕಾರ್ಯದಲ್ಲಿ ನಾವು ಎರಡು ಸ್ಥಳೀಯರನ್ನು ಹೊಂದಿದ್ದೇವೆ ನಾವು RET ಎಂದು ಕರೆಯಲ್ಪಡುವ ಒಂದು ಪೂರ್ಣಾಂಕಕ್ಕೆ ಪಾಯಿಂಟರ್ ಮತ್ತು 16 ಅಕ್ಷರಗಳನ್ನು ಹೊಂದಿರುವ buffer ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಹಿಂದಿನ ವೀಡಿಯೊದಲ್ಲಿ ನೋಡಿದಂತೆ ನಾವು ಈ ಎರಡು ಸ್ಥಳೀಯ ವೇರಿಯೇಬಲ್ಗಳ ವಿಳಾಸವನ್ನು ಮುದ್ರಿಸಬಹುದು ಮತ್ತು ಈ ಕಾರ್ಯಕ್ಕಾಗಿ ಹೊಸದಾಗಿ ರೂಪುಗೊಂಡ ಸ್ಟಾಕ್ಗಳಲ್ಲಿ ಈ ಎರಡು ಸ್ಥಳೀಯ ವೇರಿಯಬಲ್ಗಳು ಇರುತ್ತವೆ ಎಂದು ನಾವು ನಿರೀಕ್ಷಿಸುತ್ತೇವೆ ಆದ್ದರಿಂದ ರಿಜಿಸ್ಟರ್ನ ವಿಷಯವನ್ನು ಮುದ್ರಿಸುವುದನ್ನು ಈ ಕೆಳಗಿನಂತೆ ಮಾಡಬಹುದು gdb px ret ಇದು FFFFCF18 ಆದ್ದರಿಂದ ಇದು RET ಯ ವಿಷಯವಾಗಿರುತ್ತದೆ ಮತ್ತು ಬಫರ್ನ ವಿಷಯಗಳು ಈ ಕೆಳಗಿನಂತಿವೆ FFFFCF08 ಈಗ ನೀವು ನೋಡುತ್ತಿರುವುದು ಬಫರ್ನ ವಿಷಯಗಳು FFFFCF08 ರಿಂದ ಆರಂಭವಾಗುತ್ತದೆ ಮತ್ತು 16 ಬೈಟ್ಗಳಿಗೆ ವಿಸ್ತರಿಸುತ್ತದೆ ಆದ್ದರಿಂದ ಈ 16 ಬೈಟ್ಗಳನ್ನು ಮೀರಿದ ಯಾವುದಾದರೂ ಒಂದು ಬಫರ್ ಓವರ್ಫ್ಲೋಗೆ ಕಾರಣವಾಗುತ್ತದೆ ಈಗ ನಾವು ಇಲ್ಲಿ ಏನು ಬಯಸುತ್ತೇವೆ ಎಂದರೆ ನಾವು ಬಫರ್ ಅನ್ನು ಓವರ್ಫ್ಲೋ ಮಾಡಲು ಬಯಸುತ್ತೇವೆ ಇದರಿಂದ ರಿಟರ್ನ್ ವಿಳಾಸವನ್ನು ಮಾರ್ಪಡಿಸಲಾಗುತ್ತದೆ ಈಗ ನಾವು ನಮ್ಮ ಕ್ಯಾಲ್ಕುಲೇಟರ್ ತೆಗೆದುಕೊಳ್ಳುತ್ತೇವೆ ಇದನ್ನು ನಾವು ಈ ಕೆಳಗಿನಂತೆ ಮಾಡಬಹುದು ಅದನ್ನು hexadecimal mode ಗೆ ಹೊಂದಿಸಿ ಮತ್ತು ಬಫರ್ನಿಂದ ರಿಟರ್ನ್ ವಿಳಾಸವನ್ನು ಎಲ್ಲಿ ಸಂಗ್ರಹಿಸಲಾಗಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ರಿಟರ್ನ್ ವಿಳಾಸವು FFFFCF20 ಸ್ಥಳದಲ್ಲಿ ಇದೆ ಮತ್ತು ಬಫರ್ ಈ ಸ್ಥಳದಲ್ಲಿ FFFFCF08 ನಲ್ಲಿ ಇದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಇವುಗಳನ್ನು ಕಳೆಯುತ್ತೇವೆ ಆದ್ದರಿಂದ 18 ಬೈಟ್ಗಳ ಆಫ್ಸೆಟ್ ಇದೆ ಎಂದು ನಾವು ನೋಡುತ್ತೇವೆ ಮತ್ತು ಈ 18 ಹೆಕ್ಸಾಡೆಸಿಮಲ್ನಲ್ಲಿದೆ ಇದು ಬಫರ್ ಆರಂಭದಿಂದ ರಿಟರ್ನ್ ವಿಳಾಸಕ್ಕೆ 24 ಬೈಟ್ಗಳಿಗೆ ಅನುರೂಪವಾಗಿದೆ ಈಗ ಈ ನಿರ್ದಿಷ್ಟ ಸಾಲಿನಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ ಈ ಸ್ಥಳ buffer ಪ್ಲಸ್ 24 ನಾವು ಪಾಯಿಂಟರ್ ಪಡೆಯುತ್ತೇವೆ ಮತ್ತು ಈ ನಿರ್ದಿಷ್ಟ ಪಾಯಿಂಟರ್ ಅನ್ನು ಈ ಸ್ಥಳೀಯ ವೇರಿಯಬಲ್ ರಿಟರ್ನ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಈ ನಿರ್ದಿಷ್ಟ ಹಂತದಲ್ಲಿ ನಾವು ಪಡೆಯುವುದು ರಿಟರ್ನ್ ವಿಳಾಸವನ್ನು ಎಲ್ಲಿ ಸಂಗ್ರಹಿಸಲಾಗಿದೆ ಎಂಬುದನ್ನು ಸೂಚಿಸುತ್ತದೆ ಆದ್ದರಿಂದ ನಾವು ಒಂದೇ ಹೆಜ್ಜೆಯಿಡುವ ಮೂಲಕ ಮತ್ತು RET ನ ವಿಷಯಗಳನ್ನು ನೋಡುವ ಮೂಲಕ ಇದನ್ನು ನೋಡಬಹುದು ಆದ್ದರಿಂದ RET FFFFCF18 ನಲ್ಲಿ ಇರುತ್ತದೆ ಆದ್ದರಿಂದ RET ಇದೀಗ ಶೂನ್ಯ ಮೌಲ್ಯವನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ನಾವು ಒಂದೇ ಸೂಚನೆಯನ್ನು ಕಾರ್ಯಗತಗೊಳಿಸುತ್ತೇವೆ ಈ ಸಂದರ್ಭದಲ್ಲಿ ನಾವು ಈ ನಿರ್ದಿಷ್ಟ ಸೂಚನೆಯನ್ನು ಕಾರ್ಯಗತಗೊಳಿಸಿದ್ದೇವೆ ಮತ್ತು RET ನ ಮೌಲ್ಯವನ್ನು ಬದಲಾಯಿಸಿದ್ದೇವೆ ಆದ್ದರಿಂದ ರಿಟರ್ನ್ ವಿಳಾಸ ಇರುವ ಸ್ಥಳವನ್ನು ಅದು ಸೂಚಿಸುತ್ತದೆ ಆದ್ದರಿಂದ ಈಗ ನಾವು ರಿಟರ್ನ್ನ ವಿಷಯಗಳನ್ನು ಮುದ್ರಿಸೋಣ ಆದ್ದರಿಂದ gdb xx 0xFFFFCF18 ಈ ಸ್ಥಳದಲ್ಲಿ ಮೆಮೊರಿಯನ್ನು ಡಂಪ್ ಮಾಡುತ್ತದೆ ನಾವು ಮೊದಲು ನೋಡಿದಂತೆ ಈ ನಿರ್ದಿಷ್ಟ ಮೆಮೊರಿ ಸ್ಥಳವು RET ಸಂಗ್ರಹವಾಗಿರುವ ಸ್ಥಳಕ್ಕೆ ಅನುರೂಪವಾಗಿದೆ ಈಗ ನಾವು ಇಲ್ಲಿ ನೋಡುವುದೇನೆಂದರೆ RET ಒಂದು ಮೌಲ್ಯವನ್ನು ಹೊಂದಿದೆ FFFFCF20 ಇಲ್ಲಿಯೇ ರಿಟರ್ನ್ ವಿಳಾಸವನ್ನು ಸಂಗ್ರಹಿಸಲಾಗಿದೆ ಈಗ ಮುಂದಿನ ಸಾಲು ಅತ್ಯಂತ ನಿರ್ಣಾಯಕವಾಗಿದೆ ಮುಂದಿನ ಕಾರ್ಯವು RET ನ ಮೌಲ್ಯವನ್ನು 8 ಬೈಟ್ಗಳಷ್ಟು ಹೆಚ್ಚಿಸುತ್ತದೆ ಈಗ ಇದರ ಅರ್ಥವೇನೆಂದು ಅರ್ಥಮಾಡಿಕೊಳ್ಳಲು ನಾವು ಮೊದಲು ಒಂದೇ ಸೂಚನೆಯನ್ನು ಕಾರ್ಯಗತಗೊಳಿಸುತ್ತೇವೆ ಮತ್ತು ರಿಟರ್ನ್ ವಿಳಾಸದ ವಿಷಯಗಳನ್ನು 8 ಬೈಟ್ಗಳಿಂದ ಮಾರ್ಪಡಿಸಲಾಗಿದೆ ಮತ್ತು ಹೆಚ್ಚಿಸಲಾಗಿದೆ ಎಂದು ನೋಡಿ ಆದ್ದರಿಂದ ಕಾರ್ಯಗತಗೊಳಿಸಲು ನಾವು ನಾಲ್ಕು ಸೂಚನೆಗಳನ್ನು ಸೂಚಿಸಬೇಕಾಗಿತ್ತು ಏಕೆಂದರೆ C ಯಲ್ಲಿರುವ ಈ ಒಂದೇ ಹೇಳಿಕೆಯು ಅಸೆಂಬ್ಲಿ ಕೋಡ್ನಲ್ಲಿನ ನಾಲ್ಕು ಸೂಚನೆಗಳಿಗೆ ಅನುರೂಪವಾಗಿದೆ ಆದ್ದರಿಂದ ಈ ಹಂತದಲ್ಲಿ ನೀವು ಈ C ಯ ಸಾಲಿನ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಿದ್ದೀರಿ ಮತ್ತು ನಾವು ಪ್ರಾರಂಭವನ್ನು ನೋಡುತ್ತೇವೆ ಮತ್ತು ರಿಟರ್ನ್ ವಿಳಾಸವನ್ನು ಮಾರ್ಪಡಿಸಲಾಗಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ರಿಟರ್ನ್ ವಿಳಾಸವು 08048454 ಆಗಿತ್ತು ಮತ್ತು ಅದು ಬದಲಾಗಿರುವುದು 0804845C ಆಗಿದೆ ಈ ಬದಲಾವಣೆಯ ಒಳಾರ್ಥವನ್ನು ಅರ್ಥಮಾಡಿಕೊಳ್ಳಲು ನಾವು ಮುಖ್ಯವನ್ನು ವಿಭಜಿಸುವುದನ್ನು ನೋಡುತ್ತೇವೆ ನಿಜವಾದ ರಿಟರ್ನ್ ವಿಳಾಸ 08048454 ಮತ್ತು ನಾವು ಇದನ್ನು ನಿಜವಾಗಿ 08048454C ಎಂದು ಬದಲಾಯಿಸಿದ್ದೇವೆ ಮತ್ತು ಮೂಲಭೂತವಾಗಿ ಅದು ಏನು ಮಾಡುತ್ತಿದೆಯೆಂದರೆ ಅದು ವಾಸ್ತವವಾಗಿ ಈ ಸೇರಿಸುವ ಸೂಚನೆಯನ್ನು ಬಿಟ್ಟು ಇಲ್ಲಿ ಎಲ್ಲೋ ಇಳಿಯುತ್ತಿದೆ ಆದ್ದರಿಂದ ಈ ಕಾರ್ಯವು ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಿದಾಗ ಮೂಲಭೂತವಾಗಿ ಏನಾಗುತ್ತದೆ ಎಂದರೆ ಈ ಮೌಲ್ಯ 0804845C ಅನ್ನು ಸ್ಟಾಕ್ನಿಂದ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಸೂಚನಾ ಪಾಯಿಂಟರ್ನಲ್ಲಿ ಇರಿಸಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ಮೌಲ್ಯವನ್ನು ಆಧರಿಸಿ ಕಾರ್ಯಕ್ರಮದ ಕಾರ್ಯಗತಗೊಳಿಸುವಿಕೆ ಮುಂದುವರಿಯುತ್ತದೆ ಆದ್ದರಿಂದ ನಾವು ಇದರ ಮೂಲಕ ಒಂದೇ ಹಂತಕ್ಕೆ ಹೋಗೋಣ ಮತ್ತು ಅದು ಮತ್ತೆ ಮುಖ್ಯಕ್ಕೆ ಬಂದಿದೆಯೆಂದು ನೋಡೋಣ ಮತ್ತು ಸೂಚನಾ ಪಾಯಿಂಟರ್ನ ವಿಷಯಗಳು 0804845C ಎಂದು ನಾವು ಗಮನಿಸುತ್ತೇವೆ ಅಂದರೆ ಇಲ್ಲಿ ಸೂಚಿಸಲಾದ ಆಡ್ ಸೂಚನೆಯನ್ನು ಬಿಟ್ಟುಬಿಡಲಾಗಿದೆ ಇದರ ಪರಿಣಾಮವಾಗಿ C ಕೋಡ್ಗೆ ಸಂಬಂಧಿಸಿದಂತೆ ಏನಾಗುತ್ತಿದೆ ಎಂದರೆ ಒಂದು ಕಾರ್ಯವನ್ನು ಆವಾಹಿಸಿದ ನಂತರ x 1 ಹೇಳಿಕೆಯನ್ನು ಬಿಟ್ಟುಬಿಡಲಾಗುತ್ತಿದೆ ಮತ್ತು ನಾವು ನೇರವಾಗಿ printf ಹೇಳಿಕೆಗೆ ಹೋಗುತ್ತಿದ್ದೇವೆ ಮತ್ತು ಈ x 1 ರಿಂದ ಹೇಳಿಕೆಯನ್ನು ಕಾರ್ಯಗತಗೊಳಿಸಲಾಗುತ್ತಿಲ್ಲ x ನ ಮೌಲ್ಯವು ಶೂನ್ಯವಾಗಿ ಮುಂದುವರಿಯುತ್ತದೆ ಮತ್ತು ಇದರ ಪರಿಣಾಮವಾಗಿ ನಾವು ಈ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸುವುದನ್ನು ಮುಂದುವರಿಸಿದಾಗ C ಕಮಾಂಡ್ ಅನ್ನು ಮುಂದುವರಿಸುವುದನ್ನು ಮುಂದುವರಿಸಲಾಗುತ್ತದೆ ನಂತರ ನಾವು x ನ ಮೌಲ್ಯವು ಶೂನ್ಯವಾಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ವೀಡಿಯೊದಲ್ಲಿ ನಾವು ಒಂದು ಪ್ರೋಗ್ರಾಂನ ಕಾರ್ಯಗತಗೊಳಿಸುವಿಕೆಯನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸಬಹುದು ಎಂಬುದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡಿದ್ದೇವೆ ಇದರಿಂದ ಸೂಚನೆಯನ್ನು ಬಿಟ್ಟುಬಿಡಬಹುದು ಮುಂದಿನ ಪ್ರದರ್ಶನದಲ್ಲಿ ನಾವು ನೋಡುವುದೇನೆಂದರೆ ನಾವು ಹೆಚ್ಚು ಅಪಾಯಕಾರಿ ಏನನ್ನಾದರೂ ಹೇಗೆ ಮಾಡಬಹುದು ನಾವು ಪ್ರೋಗ್ರಾಂಗೆ ಕೋಡ್ ಅನ್ನು ಹೇಗೆ ಇಂಜೆಕ್ಟ್ ಮಾಡಬಹುದು ಮತ್ತು ಕಾರ್ಯಗತಗೊಳಿಸಿದವರಿಗೆ ಪೇಲೋಡ್ ಅನ್ನು ಹೇಗೆ ಒತ್ತಾಯಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ಡೆಮೊದಲ್ಲಿ ನಾವು ಮುಂದಿನದನ್ನು ನೋಡುತ್ತೇವೆ ನಾವು ಶೆಲ್ ಕೋಡ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಶೆಲ್ ಕೋಡ್ ಅನ್ನು ಡಮ್ಮಿ ಪ್ರೋಗ್ರಾಂಗೆ ಸೇರಿಸುತ್ತೇವೆ ಮತ್ತು ನಂತರ ಈ ಶೆಲ್ ಕೋಡ್ ಅನ್ನು ಕಾರ್ಯಗತಗೊಳಿಸಲು ಒತ್ತಾಯಿಸುತ್ತೇವೆ ಧನ್ಯವಾದ